ವಿದ್ಯುತ್ಕಾಂತೀಯ ಅಲೆಗಳಿಂದ ಒಯ್ಯುವ ಶಕ್ತಿ ಮತ್ತು ತೀವ್ರತೆ ಮತ್ತು ಆವೇಗ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ಮ್ಯಾಕ್ಸ್ವೆಲ್ ಸಮೀಕರಣಗಳಿಂದ ನೈಸರ್ಗಿಕವಾಗಿ ಹೊರಬರುವ ವಿದ್ಯುತ್ಕಾಂತೀಯ ಅಲೆಗಳ ಬಗ್ಗೆ ಮಾತನಾಡಿದ್ದೇವೆ ನಿರ್ದಿಷ್ಟವಾಗಿ ನಾವು x ದಿಕ್ಕಿನಲ್ಲಿ ಹರಡುವ ತರಂಗದ ಮೇಲೆ ಕೇಂದ್ರೀಕರಿಸಿದ್ದೇವೆ ಮತ್ತು ಇದನ್ನು Ext E0 kx ωt ಸಮನಾಗಿರುತ್ತದೆ ಮತ್ತು BxtB0 kx ωt ಗೆ ಸಮಾನವಾಗಿರುತ್ತದೆ ಎಂದು ಬರೆದಿದ್ದೇವೆ ನೀವು ಇದನ್ನು ಸಾಮಾನ್ಯೀಕರಿಸಿದರೆ ನಾನು ಸಾಮಾನ್ಯವಾಗಿ ಯೂನಿಟ್ ವೆಕ್ಟರ್ n ನ ದಿಕ್ಕಿನಲ್ಲಿ ಅಲೆಯ ಪ್ರಸರಣಕ್ಕಾಗಿ ಬರೆಯಬಹುದು ಆದ್ದರಿಂದ ನಾನು ಇದನ್ನು ErtE0 k

r ωtϕ ಸಮನಾಗಿ ಬರೆಯಬಹುದು ಮತ್ತು ನಾನು ಇನ್ನೂ ಎರಡು ϕ ಸಾಮಾನ್ಯವನ್ನು ಬಯಸಿದರೆ ನಾನು ಕೊಸೈನ್ ಅಥವಾ k2πn ಎಂದು ಬರೆಯಬಹುದು ಈ ಹಿನ್ನೆಲೆಯಲ್ಲಿ ನೀವು ಗಮನಹರಿಸಲು ಬಯಸುವುದು ಮತ್ತೆ ಈ ಸಮಯದ ತರಂಗಗಳ ಮೇಲೆ ಹಾರ್ಮೋನಿಕ್ ಮತ್ತು ಪ್ಲೇನ್ ತರಂಗಗಳು ಆದ್ದರಿಂದ ಪ್ಲೇನ್ ತರಂಗಗಳು ಹಾರ್ಮೋನಿಕ್ ತರಂಗಗಳು ಮೊನೊ ಕ್ರೊಮ್ಯಾಟಿಕ್ ಅಥವಾ ಆವರ್ತನ ω ತರಂಗಗಳೊಂದಿಗೆ ಚಲಿಸುವ ಮತ್ತು ಈ ತರಂಗಗಳ ಶಕ್ತಿಯ ವಿಷಯ ಯಾವುದು ಅವು ಎಷ್ಟು ಶಕ್ತಿಯನ್ನು ಒಯ್ಯುತ್ತವೆ ಮತ್ತು ಎಷ್ಟು ಆವೇಗವನ್ನು ಹೊಂದಿರುತ್ತವೆ ಎಂಬುದನ್ನು ನೋಡಿ ನೆನಪಿಡಿ ಇವು ಎಲೆಕ್ಟ್ರೋ ಸ್ಟ್ಯಾಟಿಕ್ ಫೀಲ್ಡ್ಗಾಗಿ ನಾವು ಈಗಾಗಲೇ ಲೆಕ್ಕ ಹಾಕಿರುವ ಪ್ರಮಾಣಗಳಾಗಿವೆ ω ದೊಡ್ಡದಾಗಿದೆ ಎಂದು ನಾವು ಗಮನಹರಿಸುತ್ತೇವೆ ಆದ್ದರಿಂದ ನಾವು 10 15 10 10 10 14 ಏರಿಸುವ ರೀತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದರೆ ಒಂದು ಸೆಕೆಂಡಿನಲ್ಲಿ ಈ ಹಲವು ಆಂದೋಲನಗಳು ನಾವು ಬೆಳಕಿನ ಅಲೆಗಳು ಅಥವಾ ಮೈಕ್ರೋವೇವ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆ ಸಂದರ್ಭದಲ್ಲಿ ಇದು ಶಕ್ತಿಯ ವ್ಯತ್ಯಾಸದ ಅರ್ಥವನ್ನು ನೀಡುವುದಿಲ್ಲ ಆದರೆ ಸಮಯದ ಸರಾಸರಿ ಶಕ್ತಿಯ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಾವು ಇದರ ಅರ್ಥವು ಕಾಲಾವಧಿಯಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತದೆ ಮತ್ತು ಕಾಲಾನಂತರದಲ್ಲಿ ನಾವು 0 ರಿಂದ t ವರೆಗೆ ಪಡೆಯುವ ಯಾವುದೇ ಪ್ರಮಾಣವನ್ನು ಸಂಯೋಜಿಸುತ್ತೇವೆ ಯಾವುದೇ ಪ್ರಮಾಣದ ಶಕ್ತಿಯ ಸಾಂದ್ರತೆ ಅಥವಾ ಶಕ್ತಿಯ ಹರಿವು ಆವೇಗದ ಹರಿವು ಆದ್ದರಿಂದ ಅಂತಹ ಹೆಚ್ಚಿನ ಆವರ್ತನದಲ್ಲಿ ನಾವು ನೋಡುವುದು ಉದಾಹರಣೆಗೆ ನಾನು ಈ ಬೆಳಕನ್ನು ನೋಡುತ್ತಿದ್ದರೆ ನಾನು ಅದನ್ನು ನೋಡುತ್ತಿಲ್ಲ ಅದು ಬದಲಾಗುತ್ತಿಲ್ಲ ನಾನು ಸ್ಥಿರವಾದ ಬೆಳಕನ್ನು ನೋಡುತ್ತಿದ್ದೇನೆ ಏಕೆಂದರೆ ಅದು ಸೆಕೆಂಡಿಗೆ ಹತ್ತರಿಂದ ಹದಿನೈದು ಬಾರಿ ಬದಲಾಗುತ್ತದೆ ಮತ್ತು ಆದ್ದರಿಂದ ನಾನು ನನ್ನ ಕಣ್ಣುಗಳ ಸರಾಸರಿ ಬೆಳಕನ್ನು ಮಾತ್ರ ನೋಡುತ್ತೇನೆ ಹೇಗಾದರೂ ಅದನ್ನು ಸರಾಸರಿ ಮಾಡುತ್ತದೆ ಆದ್ದರಿಂದ ನಾವು E E0 kx ωt ಗೆ ಸಮನಾಗಿರುತ್ತದೆ ನೀವು ಬಯಸಿದರೆ ನೀವು ಪೈ ಅನ್ನು ಸೇರಿಸಬಹುದು ಸಹ ನಿಜವಾಗಿಯೂ ವ್ಯತ್ಯಾಸವನ್ನು ಮಾಡುವುದಿಲ್ಲ ವಿದ್ಯುತ್ ಕ್ಷೇತ್ರದಲ್ಲಿನ ಶಕ್ತಿಯು 120E2 ಎಂದು ನೆನಪಿಸಿಕೊಳ್ಳುವ ಶಕ್ತಿಯ ವಿಷಯವನ್ನು ಲೆಕ್ಕಾಚಾರ ಮಾಡೋಣ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಅದು 120E02k r ωtdt ಆಗಲಿದೆ ಅದು ವೈಶಾಲ್ಯ 120B02 2k r ωt ಇದು ಸಮಯಕ್ಕೆ ಬಹಳ ವೇಗವಾಗಿ ಬದಲಾಗುತ್ತಿದೆ ಎಂದು ನಾನು ಹೇಳಿದ್ದೇನೆ ಆದ್ದರಿಂದ ನಾನು ಸರಾಸರಿ ಶಕ್ತಿಯ ಬಗ್ಗೆ ಮಾತನಾಡುತ್ತೇನೆ ಸರಾಸರಿ ಶಕ್ತಿಯು 120E021T0T k r ωtdt ಮತ್ತು ನಿಮ್ಮ ಸಾಮಾನ್ಯ ಗಣಿತದಿಂದ ನಿಮಗೆ ತಿಳಿದಿರುವ ಇದು ಅರ್ಧದಷ್ಟು ಆದ್ದರಿಂದ ಇದು 140E02 ಅಗಿರುತ್ತದೆ ಆಯಸ್ಕಾಂತೀಯ ಕ್ಷೇತ್ರದಲ್ಲಿನ ಶಕ್ತಿಯು ಕಾಂತೀಯವಾಗಿದೆ ಎಂಬುದನ್ನು ಈಗ ಲೆಕ್ಕಾಚಾರ ಮಾಡೋಣ ಆಯಸ್ಕಾಂತೀಯ ಕ್ಷೇತ್ರವು 120B2120B02k r ωt ಶಕ್ತಿಯನ್ನು ಒಯ್ಯುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಇದು ಸಮಯದ ಸರಾಸರಿಯು ನನಗೆ ಎರಡು ಅಂಶವನ್ನು ನೀಡುತ್ತದೆ ಆದ್ದರಿಂದ ಇದು ಹಿಂದಿನ ಉಪನ್ಯಾಸದಿಂದ 140B02140E02c2140E02 ಮರುಸ್ಥಾಪನೆಯಾಗುತ್ತದೆ ಆದ್ದರಿಂದ ಈ ತರಂಗವು ಅಸ್ತಿತ್ವದಲ್ಲಿದ್ದಾಗ ಉದಾಹರಣೆಗೆ ಈ ಬೆಳಕು ನನಗೆ ಬರುತ್ತಿದೆ ನಂತರ ಪ್ರತಿ ಯುನಿಟ್ ಪರಿಮಾಣದ ಸರಾಸರಿ ಶಕ್ತಿಯ ನಡುವೆ 120E02 ಆಗುತ್ತದೆ ಆದ್ದರಿಂದ ಈ ತರಂಗವು x ದಿಕ್ಕಿನಲ್ಲಿ ಪ್ರಸರಣವಾಗುತ್ತಿರುವುದರಿಂದ ಅದನ್ನು ಮತ್ತೆ ತೆಗೆದುಕೊಳ್ಳೋಣ ನಾನು ಚಿಕ್ಕ ಪರಿಮಾಣದ dv ಗಾಗಿ ಯೂನಿಟ್ ಪರಿಮಾಣದ ಸಣ್ಣ ಪೆಟ್ಟಿಗೆಯನ್ನು ಇಲ್ಲಿ ತೆಗೆದುಕೊಂಡರೆ ಹರಿವು ತೀವ್ರತೆಗೆ ಸಂಬಂಧಿಸಿದೆ ಇದು ಪಾಯಿಂಟಿಂಗ್ ವೆಕ್ಟರ್ಗೆ ಸಂಬಂಧಿಸಿದೆ ಪಾಯಿಂಟಿಂಗ್ ವೆಕ್ಟರ್ ಅನ್ನು 10EB ಎಂದು ನೀಡಲಾಗಿದೆ ಮತ್ತುEB ಪ್ರಸರಣದ ದಿಕ್ಕಿನಲ್ಲಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ನಾನು ಇದನ್ನು 10nE0B0k r ωt ಎಂದು ಬರೆಯಬಹುದು ಅದು ಮತ್ತೆ 10nE02ck r ωt ಎಂದು ನಾವು ನೆನಪಿಸಿಕೊಳ್ಳುತ್ತೇವೆ ನಾನು ಸಮಯವನ್ನು ತೆಗೆದುಕೊಳ್ಳುವಾಗ ಸರಾಸರಿ 12E02000 ನನಗೆ ನೀಡುತ್ತದೆ ಅಂದರೆ ವಿದ್ಯುತ್ಕಾಂತೀಯ ಸಮತಲ ವಿದ್ಯುತ್ಕಾಂತೀಯ ತರಂಗವು ಯುನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಅದೇ ದಿಕ್ಕಿನಲ್ಲಿ ಕೆಲವು ದಿಕ್ಕಿನಲ್ಲಿ ಸಾಗುತ್ತಿದ್ದರೆ ಹರಿಯುವ ಶಕ್ತಿಯು 100120E02 ಆಗಿರುತ್ತದೆ ಶಕ್ತಿಯ ಸಾಂದ್ರತೆಯ ದೃಷ್ಟಿಕೋನದಿಂದ ನಾವು ಒಂದು ಅಥವಾ ಹಿಂದಿನ ಉಪನ್ಯಾಸವನ್ನು ನೆನಪಿಸಿಕೊಂಡರೆ ಶಕ್ತಿಯ ಹರಿವು c u1200E02 ಆಗಿರುತ್ತದೆ ಆದ್ದರಿಂದ ಅದು ವಿದ್ಯುತ್ಕಾಂತೀಯ ತರಂಗದಿಂದ ಸಾಗಿಸುವ ಶಕ್ತಿ ಅಥವಾ ನಾವು ಸ್ವೀಕರಿಸಿದ ತೀವ್ರತೆ ಇದು ವಿದ್ಯುತ್ಕಾಂತೀಯ ತರಂಗದಿಂದ ಒಯ್ಯುವ ಆವೇಗಕ್ಕೂ ಸಂಬಂಧಿಸಿದೆ ಆವೇಗ ಸಾಂದ್ರತೆಯು |S|c2 ಎಂಬುದನ್ನು ನೆನಪಿಸಿಕೊಳ್ಳಿ |S|c2MLT 1L3 ಪ್ರತಿ ಯೂನಿಟ್ ಪ್ರದೇಶಕ್ಕೆ ಎರಡು ಪ್ರತಿ ಯುನಿಟ್ ಸಮಯಕ್ಕೆ ಸಮನಾಗಿರುತ್ತದೆ ಎಂದು ಪರಿಶೀಲಿಸೋಣ ಅದು ಆವೇಗ ಸಾಂದ್ರತೆಗೆ MLT 1L3 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಆವೇಗ ಸಾಂದ್ರತೆಯಾಗಿದೆ ಮತ್ತು ಆದ್ದರಿಂದ ಪ್ಲೇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹೋದರೆ ಆವೇಗ ಸಾಂದ್ರತೆಯನ್ನು 1200E02 ನೀಡಲಾಗುತ್ತದೆ ಈ ಆವೇಗ ಸಾಂದ್ರತೆಯನ್ನು ನೀಡಿದರೆ ಆವೇಗ ಹರಿವು ಏನು ಆವೇಗದ ಹರಿವು c ಆವೇಗದ ಸಾಂದ್ರತೆ ಇದು 1200 E02L ಗೆ ಸಮಾನವಾಗಿರುತ್ತದೆ ನಾವು ಅವುಗಳನ್ನು u ಪರಿಭಾಷೆಯಲ್ಲಿ ಬರೆಯುತ್ತೇವೆ ಆದ್ದರಿಂದ s c u u ಎಂಬುದು |S|c2 ವಿದ್ಯುತ್ಕಾಂತೀಯ ಕ್ಷೇತ್ರದಲ್ಲಿನ ಶಕ್ತಿಯ ಸಾಂದ್ರತೆಯಾಗಿದೆ ಒಂದು ವೇಳೆ ಆವೇಗದ ಹರಿವು ಇದ್ದರೆ ಇದರರ್ಥ ವಿದ್ಯುತ್ಕಾಂತೀಯ ತರಂಗವು ಈ ರೀತಿಯಲ್ಲಿ ಹೋಗುತ್ತದೆಯೇ ಅದು ಆವೇಗವನ್ನು ಒಯ್ಯುತ್ತದೆ ಇದು ಯುನಿಟ್ ಸಮಯಕ್ಕೆ ಯುನಿಟ್ ಪ್ರದೇಶಕ್ಕೆ ಸಮಾನವಾಗಿರುತ್ತದೆ ಆ ಆವೇಗ ಏನು ಮಾಡುತ್ತದೆ ನಾನು ಇಲ್ಲಿ ಎಲ್ಲಾ ವಿಕಿರಣ ಹೀರಿಕೊಳ್ಳುವ ಪರದೆಯನ್ನು ಹಾಕಿದರೆ ಎಲ್ಲಾ ವಿಕಿರಣ ಹೀರಿಕೊಳ್ಳಲ್ಪಟ್ಟಿದ್ದರೆ ಅಂದರೆ ಯುನಿಟ್ಗೆ ಬರುವ ಎಲ್ಲಾ ಕಣಗಳು ಇದರಲ್ಲಿ ಹೀರಲ್ಪಡುತ್ತವೆ ಆದ್ದರಿಂದ ಈ ವಿಷಯವು ಈ ದಿಕ್ಕಿನಲ್ಲಿ ಆವೇಗವನ್ನು ಪಡೆಯಬೇಕು ಇದು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಪ್ರತಿ ಯೂನಿಟ್ ಸಮಯಕ್ಕೆ ಆವೇಗವಾಗಿದೆ ಆದರೆ ಒತ್ತಡಕ್ಕೆ ಸಮಾನವಾದ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಬಲವಾಗಿದೆ ಆದ್ದರಿಂದ ಪರದೆಯ ಮೇಲೆ ಬೀಳುವ ವಿದ್ಯುತ್ಕಾಂತೀಯ ತರಂಗವು ಶಕ್ತಿಯ ಸಾಂದ್ರತೆಗೆ ಸಮಾನವಾದ ಒತ್ತಡವನ್ನು ಹೀರಿಕೊಳ್ಳುತ್ತದೆ ತರಂಗವು ಸಂಪೂರ್ಣವಾಗಿ ಪ್ರತಿಫಲಿಸಿದರೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಬರುವ ಆವೇಗವು ಯುನಿಟ್ ಸಮಯಕ್ಕೆ u ಆಗಿರುತ್ತದೆ ಒತ್ತಡದಲ್ಲಿ ಮತ್ತೆ ನಿಮ್ಮೊಂದಿಗೆ ಹೊರಡುವ ಆವೇಗವು ಎರಡಕ್ಕೆ ಸಮಾನವಾಗಿರುತ್ತದೆ ಹಾಗಾಗಿ ನಾವು ಬೆಳಕು ಅಥವಾ ಶಾಖದ ರೂಪದಲ್ಲಿ ನೋಡುವ ಶಕ್ತಿಯನ್ನು ಎಲಕ್ಟ್ರೋ ಮ್ಯಾಗ್ನೆಟಿಕ್ ಅಲೆಗಳು ಒಯ್ಯುತ್ತವೆ ಎಂದು ಮತ್ತೊಮ್ಮೆ ಹೇಳುವ ಮೂಲಕ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಎಲಕ್ಟ್ರೋ ಮ್ಯಾಗ್ನೆಟಿಕ್ ಅಲೆಗಳು ಆವೇಗವನ್ನು ಒಯ್ಯುತ್ತವೆ ಮತ್ತು ಅವುಗಳು ಬೀಳುವ ಮೇಲ್ಮೈ ಮೇಲೆ ಒತ್ತಡವನ್ನು ಅನ್ವಯಿಸಬಹುದು ಎಂದು ಇದು ಸೂಚಿಸುತ್ತದೆ